ನಮಸ್ಕಾರ ಮತ್ತು ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಪ್ರದರ್ಶನಕ್ಕೆ ಸ್ವಾಗತ ಆದ್ದರಿಂದ ಹಿಂದಿನ ಡೆಮೊದಲ್ಲಿ ನಾವು ನೋಡಿದ್ದು ನಾವು ಬಫರ್ ಅನ್ನು ತುಂಬಿಸಿದ್ದೇವೆ ಮತ್ತು ನಾವು ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಯಿತು ಮತ್ತು ನಾವು ನಿಜವಾಗಿಯೂ ಶೆಲ್ ಅನ್ನು ರಚಿಸಿದ್ದೇವೆ ಮತ್ತು ನಾವು ಹೇಳಿದಂತೆ ಆಕ್ರಮಣಕಾರರು ಅಂತಹ ಶೆಲ್ ಅನ್ನು ರಚಿಸಿದರೆ ನಿರ್ದಿಷ್ಟ ಅಪ್ಲಿಕೇಶನ್ ಅನ್ನು ಮುರಿಯುವಂತೆ ಒತ್ತಾಯಿಸುತ್ತದೆ ಅದರ ಕಾರ್ಯಗತಗೊಳಿಸುವಿಕೆಯಿಂದ ದಾಳಿಕೋರನು ಆ ಶೆಲ್ನಿಂದ ಏನು ಸಾಧ್ಯವೋ ಅದನ್ನು ಚಲಾಯಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ನೋಡಿದ ಇತರ ವೀಡಿಯೊಗಳಲ್ಲಿ ನಾವು ಪ್ರಮಾಣಿತ ವ್ಯವಸ್ಥೆಗಳಲ್ಲಿ ಅಳವಡಿಸಲಾಗಿರುವ ಹಲವಾರು ಪ್ರತಿ ಕ್ರಮಗಳನ್ನು ನೋಡಿದ್ದೇವೆ ಆದ್ದರಿಂದ ವಾಸ್ತವವಾಗಿ ನಾವು ಮೂರು ವಿಭಿನ್ನ ಕೌಂಟರ್ ಅಳತೆಗಳನ್ನು ನೋಡಿದ್ದೇವೆ ಒಂದು NX ಬಿಟ್ ಅಥವಾ WX ಅಥವಾ X ಬಿಟ್ ಇದು ಎಲ್ಲಾ ಇಂಟೆಲ್ AMD ಪ್ರೊಸೆಸರ್ಗಳು ಹಾಗೂ ಹಲವು ಮೈಕ್ರೋಕಂಟ್ರೋಲರ್ಗಳಲ್ಲಿ ಇರುತ್ತದೆ ಆದ್ದರಿಂದ ನಾವು ನೋಡಿದ್ದು ಈ ಬಿಟ್ ಮೆಮೊರಿಯಲ್ಲಿರುವ ಒಂದು ಪುಟವನ್ನು ಕಾರ್ಯಗತಗೊಳಿಸಬಲ್ಲದು ಅಥವಾ ಬರೆಯಬಹುದಾದದ್ದು ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ಈ ಬಿಟ್ನ ಸ್ಟಾಕ್ನಲ್ಲಿರುವ ಉದಾಹರಣೆಯು ನೀವು ಸ್ಟಾಕ್ನಿಂದ ಕೋಡ್ ಅನ್ನು ಕಾರ್ಯಗತಗೊಳಿಸಲು ಸಾಧ್ಯವಿಲ್ಲ ಎಂದು ಖಚಿತಪಡಿಸುತ್ತದೆ ಮತ್ತು ಕೆಲವು ಆಧುನಿಕ ದಿನದ ಕಂಪೈಲರ್ಗಳಿಂದ ಅಳವಡಿಸಲಾಗಿರುವ ಇತರ ಪ್ರತಿ ಅಳತೆ ಕ್ಯಾನರಿಗಳನ್ನು ಬಳಸುತ್ತಿದೆ ಪ್ರತಿ ಸ್ಟಾಕ್ ಫ್ರೇಮ್ನಲ್ಲಿರುವ ಕ್ಯಾನರಿಗಳು ಒಂದು ಬಫರ್ ತುಂಬಿರುವುದನ್ನು ಮತ್ತು ಆ ಸ್ಟಾಕ್ ಫ್ರೇಮ್ ಅನ್ನು ದಾಟುತ್ತಿರುವುದನ್ನು ಪತ್ತೆ ಮಾಡುತ್ತದೆ ಮತ್ತು ಇದು ಫಂಕ್ಷನ್ ರಿಟರ್ನ್ ಸಮಯದಲ್ಲಿ ಸಿಕ್ಕಿಬೀಳುತ್ತದೆ ಮತ್ತು ಎಸ್ಎಕ್ಯುಷನ್ಅನ್ನು ತಡೆಯುತ್ತದೆ ನಾವು ನೋಡಿದ್ದ ಮೂರನೆಯ ವಿಷಯವೆಂದರೆ ವಿಳಾಸ ಸ್ಪೇಸ್ ಲೇಔಟ್ ರಂಡೋಮಿಝಷನ್ ಅಥವಾ ASLR ಕೌಂಟರ್ ಮೆಸರ್ನೊಂದಿಗೆ ಒಂದು ಪ್ರೋಗ್ರಾಂನೊಳಗಿನ ವಿವಿಧ ಮಾಡ್ಯೂಲ್ಗಳ ಸ್ಥಳಗಳು ಪ್ರತಿ ಓಟದಲ್ಲಿ ರಾಂಡಮ್ ಆಗಿರುತ್ತದೆ ಆದ್ದರಿಂದ ಆಕ್ರಮಣಕಾರರಿಗೆ ಎಲ್ಲಿ ಉಪಶಮನ ಉಂಟಾಗಬೇಕು ಮತ್ತು ಯಾವ ಸ್ಥಳಕ್ಕೆ ಹಿಂದಿರುಗಬೇಕು ಎಂಬುದನ್ನು ನಿರ್ದಿಷ್ಟಪಡಿಸಲು ಸಾಧ್ಯವಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪೇಲೋಡ್ ಇರುವ ವಿಳಾಸವನ್ನು ಗುರುತಿಸಲು ದಾಳಿಕೋರರಿಗೆ ಕಷ್ಟವಾಗುತ್ತದೆ ಆದ್ದರಿಂದ ಈ ಮೂರು ಪ್ರತಿ ಕ್ರಮಗಳನ್ನು ಪ್ರದರ್ಶಿಸಲು ನಾವು ಬಫರ್ ಓವರ್ಫ್ಲೋವನ್ನು ತೆಗೆದುಕೊಂಡ ಹಿಂದಿನ ಉದಾಹರಣೆಯನ್ನು ನೋಡುತ್ತೇವೆ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಈ ಹಿಂದಿನ ವೀಡಿಯೊದಲ್ಲಿ ಮಾಡಿದ ಅದೇ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಅದು testcode c ಇದು ಈ ಎರಡು ಕಾರ್ಯಗಳನ್ನು ಒಳಗೊಂಡಿದೆ ಮತ್ತು ಹಿಂದಿನ ವೀಡಿಯೊದಲ್ಲಿ ನಾವು ನೋಡಿದಂತೆ ನಾವು ಈ ಸ್ಥಳೀಯ ಬಫರ್ ಅನ್ನು ಉಕ್ಕಿ ಹರಿಸುತ್ತೇವೆ ಮತ್ತು ದುರ್ಬಲತೆಯನ್ನು ಬಳಸುತ್ತೇವೆ ಸ್ಟ್ರಿಂಗ್ ಕಾಪಿ ಒಂದು ಪೇಲೋಡ್ ಅನ್ನು ಒತ್ತಾಯಿಸುತ್ತದೆ ಅದು ಕಾರ್ಯಗತಗೊಳಿಸಲು ಶೆಲ್ ಅನ್ನು ರಚಿಸುತ್ತದೆ ಆದ್ದರಿಂದ ಇದು ಮತ್ತೆ ಕೆಲಸ ಮಾಡುವ ಉದಾಹರಣೆಯನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಇದನ್ನು ಮೊದಲು ಈ ರೀತಿ ಮಾಡುತ್ತೇವೆ ಸರಿ ಮತ್ತು ನಂತರ ನಾವು ಈ ವಾದವನ್ನು ಬಳಸಿಕೊಂಡು ಈ ಕೋಡ್ ಅನ್ನು ಚಲಾಯಿಸಬಹುದು ಆದ್ದರಿಂದ ನಾವು ಇಲ್ಲಿ ಹಾದುಹೋಗುತ್ತಿರುವುದು ಫೈಲ್ E3 ಆಗಿದೆ ಇದು ನಾವು ಕಾರ್ಯಗತಗೊಳಿಸಲು ಬಯಸುವ ಶೆಲ್ ಕೋಡ್ ಅನ್ನು ಒಳಗೊಂಡಿರುವ ಪೇಲೋಡ್ ಅನ್ನು ಒಳಗೊಂಡಿದೆ ಮತ್ತು ನಾವು ಇದನ್ನು ಚಲಾಯಿಸಿದಾಗ ನಮಗೆ ಕಾಣುವುದು ಅದು ಯಶಸ್ವಿಯಾಗಿ ಶೆಲ್ ಅನ್ನು ರಚಿಸುತ್ತದೆ ಆದ್ದರಿಂದ ಈ ಪ್ರೋಗ್ರಾಂ ಚಾಲನೆಯಲ್ಲಿದೆ ಏಕೆಂದರೆ ನಾವು ಎಲ್ಲಾ ಕೌಂಟರ್ಮೆಶರ್ಗಳನ್ನು ನಿಷ್ಕ್ರಿಯಗೊಳಿಸಿದ್ದೇವೆ ಆದ್ದರಿಂದ ನಾವು ASLR ಅನ್ನು ನಿಷ್ಕ್ರಿಯಗೊಳಿಸಿದ್ದೇವೆ ನಾವು ಕ್ಯಾನರಿಗಳನ್ನು ನಿಷ್ಕ್ರಿಯಗೊಳಿಸಿದ್ದೇವೆ ಹಾಗೆಯೇ ನಾವು ಸ್ಟಾಕ್ ರಕ್ಷಣೆಯನ್ನು ನಿಷ್ಕ್ರಿಯಗೊಳಿಸಿದ್ದೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಪ್ರತಿಯೊಂದನ್ನು ಒಂದೊಂದಾಗಿ ಸಕ್ರಿಯಗೊಳಿಸುತ್ತೇವೆ ಮತ್ತು ನಂತರ ಈ ಶೆಲ್ ಕೋಡ್ ಅನ್ನು ಹೇಗೆ ತಡೆಯಲಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಮೊದಲು ನೋಡುವುದು ಕ್ಯಾನರಿಗಳ ಬಗ್ಗೆ ಈಗ ಕ್ಯಾನರಿಯನ್ನು ಪೂರ್ವನಿಯೋಜಿತವಾಗಿ ಕಂಪೈಲರ್ನಿಂದ ಸೇರಿಸಲಾಗಿದೆ ಮತ್ತು ನಾವು ಈ ಹಿಂದೆ ಏನು ಮಾಡಿದ್ದೇವೆ ಎಂದರೆ ನಾವು ಈ ಕಂಪೈಲರ್ ಪ್ಯಾರಾಮೀಟರ್ fno stack protector ಅನ್ನು ನಿರ್ದಿಷ್ಟಪಡಿಸಿದ್ದೇವೆ ಅದು ನಿಜವಾಗಿ ಕ್ಯಾನರಿಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ ಈಗ ನಾವು ಕ್ಯಾನರಿಗಳನ್ನು ಸಕ್ರಿಯಗೊಳಿಸಿದ್ದೇವೆ ಎಂದು ಭಾವಿಸೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ fno stack protector ಬದಲಿಗೆ ನಾವು ಇದನ್ನು f stack protector ಎಂದು ಬದಲಾಯಿಸುತ್ತೇವೆ ಅದು ಪ್ರತಿ ಕಾರ್ಯದಲ್ಲೂ ಕ್ಯಾನರಿಗಳು ಇರಬೇಕೆಂದು ಒತ್ತಾಯಿಸುತ್ತದೆ ಆದ್ದರಿಂದ ನಾವು ಮತ್ತೊಮ್ಮೆ ಕೋಡ್ ಅನ್ನು ಕಂಪೈಲ್ ಮಾಡುತ್ತೇವೆ ಅದನ್ನು ಈಗ ಸಂಕಲಿಸಲಾಗಿದೆ ಎಂಬುದನ್ನು ಗಮನಿಸಿ ಕ್ಯಾನರಿಗಳು ಕಾರ್ಯಗಳಲ್ಲಿ ಇರುತ್ತವೆ ಆದ್ದರಿಂದ ಈಗ ನೀವು ಅದೇ ಎಕ್ಸಿಕ್ಯೂಟಬಲ್ ಅನ್ನು ಅದೇ ಪೇಲೋಡ್ ಅನ್ನು ನೀಡುತ್ತಿದ್ದರೆ ನಾವು ಪಡೆಯುವುದೇನೆಂದರೆ ಸ್ಟಾಕ್ಸ್ ಯಂತ್ರ ಪತ್ತೆಯಾಗುತ್ತದೆ ಆದ್ದರಿಂದ ಇಲ್ಲಿ ಏನಾಯಿತು ಎಂದರೆ ಸ್ಟಾಕ್ನಲ್ಲಿನ ಪ್ರತಿಯೊಂದು ಕಾರ್ಯದಲ್ಲಿ ಕ್ಯಾನರಿಗಳನ್ನು ಸೇರಿಸುವುದರಿಂದ strcpy ಯಿಂದ ಬಫರ್ ಉಕ್ಕಿ ಹರಿಯುತ್ತದೆ ಮತ್ತು ಈ ಕ್ಯಾನರಿಗಳಿಂದ ಸಿಕ್ಕಿಹಾಕಿಕೊಳ್ಳುತ್ತದೆ ಮತ್ತು ಆದ್ದರಿಂದ ಅಡ್ಡಿಪಡಿಸುವಿಕೆಯು ನಿಜವಾಗಿಯೂ ಸಂಭವಿಸುವ ಮೊದಲು ಪ್ರೋಗ್ರಾಂ ಸ್ಟಾಕ್ ಸ್ಮಾಶಿಂಗ್ ಡಿಟೆಕ್ಶನ್ ಮೂಲಕ ಕೊನೆಗೊಳ್ಳುತ್ತದೆ ಆದ್ದರಿಂದ ವಿಷಯಗಳನ್ನು ಮರಳಿ ಪಡೆಯಲು ಮತ್ತು ಮುಂದಿನ ಅಂಶವನ್ನು ನೋಡಲು ನಾವು ಮತ್ತೆ ನಿಷ್ಕ್ರಿಯ ಕ್ಯಾನರಿಗಳನ್ನು ಸೇರಿಸೋಣ ಆದ್ದರಿಂದ ನಾವು ನೋಡುವ ಮುಂದಿನ ವಿಷಯವೆಂದರೆ WX ಅಥವಾ X ಬಿಟ್ ಈಗ ಪೂರ್ವನಿಯೋಜಿತವಾಗಿ WX ಅಥವಾ X ಬಿಟ್ ಅನ್ನು ಪ್ರತಿ ಲಿನಕ್ಸ್ ಸಿಸ್ಟಂನಲ್ಲಿ ಸಕ್ರಿಯಗೊಳಿಸಲಾಗಿದೆ ಮತ್ತು ನಾವು ಈ ಹಿಂದೆ ಮಾಡಿದ್ದು ಈ WX ಅಥವಾ X ಸೆಟ್ಟಿಂಗ್ ಅನ್ನು ಈ z execstack ನಿಷ್ಕ್ರಿಯಗೊಳಿಸುವುದು ಆದ್ದರಿಂದ ನಾನು ಈ ನಿರ್ದಿಷ್ಟ ಕಮಾಂಡ್ ಲೈನ್ ಪ್ಯಾರಾಮೀಟರ್ ಅನ್ನು ತೆಗೆದುಹಾಕಿದರೆ ಪ್ರೋಗ್ರಾಂ ಅನ್ನು ಮೊದಲಿನಂತೆ ಕಂಪೈಲ್ ಮಾಡಿ ಮತ್ತು ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡಿದರೆ ಏನಾಗುತ್ತದೆ ಎಂದರೆ ಎಸ್ಎಕ್ಯುಷನ್ ಅಡ್ಡಿಪಡಿಸುವ ಮತ್ತು ಪೇಲೋಡ್ ಅನ್ನು ರಚಿಸುವ ಬದಲು ನಾವು ಸೆಗ್ಮೆಂಟೇಶನ್ ದೋಷವನ್ನು ಪಡೆಯುತ್ತೇವೆ ಕಾರಣವೆಂದರೆ ಈ ಪೇಲೋಡ್ ಯಶಸ್ವಿಯಾಗಿ ಬಫರ್ ಅನ್ನು ತುಂಬುತ್ತದೆ ಮತ್ತು ಅದು ರಿಟರ್ನ್ ವಿಳಾಸವನ್ನು ತುಂಬುತ್ತದೆ ಮತ್ತು ರಿಟರ್ನ್ ವಿಳಾಸವನ್ನು ಮಾರ್ಪಡಿಸುತ್ತದೆ ಮತ್ತು ಫಂಕ್ಷನ್ ಹಿಂದಿರುಗಿದಾಗ ಅದು ಸ್ಟಾಕ್ ನಿಂದ ಕೋಡ್ ಅನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತದೆ ಈಗ ಪೂರ್ವನಿಯೋಜಿತವಾಗಿ ಈ ನಿರ್ದಿಷ್ಟ ಕಾರ್ಯವು ಅದರ ಸ್ಟಾಕ್ ಅನ್ನು ಕಾರ್ಯಗತಗೊಳಿಸಲಾಗದಂತಾಗಿರುವುದರಿಂದ ಪ್ರೊಸೆಸರ್ ಇದನ್ನು ಕಾನೂನುಬಾಹಿರ ಎಸ್ಎಕ್ಯುಷನ್ ಎಂದು ಗುರುತಿಸುತ್ತದೆ ಮತ್ತು ಪ್ರೋಗ್ರಾಂ ಬೀಳುತ್ತದೆ ಮತ್ತು ಆದ್ದರಿಂದ ಪ್ರೋಗ್ರಾಂ ಕೊನೆಗೊಳ್ಳುತ್ತದೆ ಆದ್ದರಿಂದ ನಾವು ಇದನ್ನು ಮರಳಿ ಪಡೆಯೋಣ ಮತ್ತು ಸ್ಟಾಕ್ ಕಾರ್ಯಗತಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ಈ ಕಮಾಂಡ್ ಲೈನ್ ಪ್ಯಾರಾಮೀಟರ್ ಅನ್ನು ಮತ್ತೊಮ್ಮೆ ಹಾಕುತ್ತೇವೆ ಮತ್ತು ನಾವು ಸ್ಟಾಕ್ನಿಂದ ಪೇಲೋಡ್ ಅನ್ನು ಚಲಾಯಿಸಲು ಸಾಧ್ಯವಾಗುತ್ತದೆ ಮತ್ತು ಆದ್ದರಿಂದ ನಾವು ಮೂಲಭೂತವಾಗಿ ಕೇವಲ ಕ್ಯಾನರಿಗಳನ್ನು ನಿಷ್ಕ್ರಿಯಗೊಳಿಸುತ್ತಿಲ್ಲ ಆದರೆ ಎಸ್ಎಕ್ಯುಷನ್ ಚೆಕ್ ಅನ್ನು ರಾಶಿಯಿಂದ ನಿಷ್ಕ್ರಿಯಗೊಳಿಸುತ್ತಿದ್ದೇವೆ ನಾವು ಈ ಕೋಡ್ ಅನ್ನು ಮತ್ತೆ ರನ್ ಮಾಡುತ್ತೇವೆ ಮತ್ತು ಎರಡು ಕೌಂಟರ್ ಮಾಪನಗಳನ್ನು ನಿಷ್ಕ್ರಿಯಗೊಳಿಸುವುದರಿಂದ ನಾವು ಸ್ಟಾಕ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಈಗ ನಾವು ASLRನ ಅಂತಿಮ ಕೌಂಟರ್ಮೆಶರ್ ಅನ್ನು ನೋಡೋಣ ಈಗ ಲಿನಕ್ಸ್ ಸಿಸ್ಟಮ್ಗಳಲ್ಲಿ ASLRನ ಸ್ಥಿತಿಯನ್ನು ಈ directoryprocsys ಕರ್ನಲ್ randomize va space ಈ ನಿರ್ದಿಷ್ಟ ಫೈಲ್ randomize va space ನಿಂದ ಪಡೆಯಬಹುದು ಈ ಕಡತದಲ್ಲಿ 0 ನ ಮೌಲ್ಯವು ಈ ವ್ಯವಸ್ಥೆಯಲ್ಲಿ ASLR ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಸೂಚಿಸುತ್ತದೆ ಈ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ASLR ಅನ್ನು ತಾತ್ಕಾಲಿಕವಾಗಿ ಸಕ್ರಿಯಗೊಳಿಸಲು ನಾವು ಮಾಡಬೇಕಾಗಿರುವುದು ಈ ಫೈಲ್ನ ವಿಷಯಗಳನ್ನು 1 2 ಅಥವಾ 3 ಗೆ ಬದಲಾಯಿಸುವುದು ಆದ್ದರಿಂದ ನಾವು ಈ ಮೌಲ್ಯವನ್ನು ನಿಜವಾಗಿ 3 ಕ್ಕೆ ಬದಲಾಯಿಸುತ್ತೇವೆ ಎಂದು ಹೇಳೋಣ ಸೂಡೊವನ್ನು ನಿರ್ದಿಷ್ಟಪಡಿಸುವ ಮೂಲಕ ನಾವು ಹಾಗೆ ಮಾಡಬಹುದು ಏಕೆಂದರೆ ಫೈಲ್ ಅನ್ನು ಬದಲಾಯಿಸಲು ಸೂಡೊ ಅಗತ್ಯವಿದೆ sudo sh c "echo 3" ಔಟ್ಪುಟ್ ಅನ್ನು procsyskernelrandomize va space ಗೆ ಮರುನಿರ್ದೇಶಿಸುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನಾವು randomize va space ಮೌಲ್ಯವನ್ನು 0 ರಿಂದ 3 ಕ್ಕೆ ಬದಲಾಯಿಸಿದ್ದೇವೆ ಆದ್ದರಿಂದ ನಿರ್ದಿಷ್ಟ ಫೈಲ್ನ ವಿಷಯಗಳನ್ನು ಫಲಿತಾಂಶವನ್ನು ಮುದ್ರಿಸುವ ಮೂಲಕ ಅದು ನಿಜವಾಗಿಯೂ ಬದಲಾಗಿದೆ ಎಂದು ನಾವು ಪರಿಶೀಲಿಸಬಹುದು ಆದ್ದರಿಂದ ನಾವು ಈಗ ಇಲ್ಲಿ ಏನು ಮಾಡಿದ್ದೇವೆ ಎಂದರೆ ನಾವು ASLR ಅನ್ನು ಸಕ್ರಿಯಗೊಳಿಸಿದ್ದೇವೆ ಆದ್ದರಿಂದ ಈ ಪ್ರೋಗ್ರಾಂ ಇನ್ನೂ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ನೋಡೋಣ ಆದ್ದರಿಂದ ನಾವು ಅದೇ ಕಾರ್ಯಕ್ರಮವನ್ನು ನಡೆಸುತ್ತೇವೆ ಮತ್ತು ಅದು ದಾಳಿಯನ್ನು ಯಶಸ್ವಿಯಾಗಿ ತಡೆಯುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ASLR ಅನ್ನು ಸಕ್ರಿಯಗೊಳಿಸಲಾಗಿರುವುದರಿಂದ ನಾವು ವಿಭಜನೆಯ ದೋಷವನ್ನು ಪಡೆಯುತ್ತೇವೆ ಕಾರಣ ನಾವು 0xffffcf70 ಸ್ಥಳಕ್ಕೆ ಹಿಂದಿರುಗಿಸಿದ ರಿಟರ್ನ್ ವಿಳಾಸವು ಇನ್ನು ಮುಂದೆ ಸ್ಟಾಕ್ ಹೊಂದಿರುವುದಿಲ್ಲ ರಂಡೋಮಿಝಷನ್ ಪ್ರತಿ ಎಸ್ಎಕ್ಯುಷನ್ನೊಂದಿಗೆ ಸ್ಟಾಕ್ನ ಸ್ಥಳವನ್ನು ಬದಲಾಯಿಸುವುದನ್ನು ಖಚಿತಪಡಿಸುತ್ತದೆ ಮತ್ತು ಇದು ದಾಳಿಯನ್ನು ತಡೆಯುತ್ತದೆ